ಪ್ರಾಯೋಗಿಕ ವಿಧಾನದೊಂದಿಗೆ ಸೇವೆಗಳ ಮಾರ್ಕೆಟಿಂಗ್ ಕುರಿತು ಏಳನೇ ಅಧಿವೇಶನಕ್ಕೆ ಸುಸ್ವಾಗತ ನನ್ನ ಹೆಸರು ಡಾ ಬಿಪ್ಲಾಬ್ ದತ್ತProf Biplab Datta ಮತ್ತು ನನ್ನ ಸಂಪರ್ಕ ವಿವರಗಳನ್ನು ಇಲ್ಲಿ ನೀಡಲಾಗಿದೆ ಆದ್ದರಿಂದ ಒಮ್ಮೆ ನಾವು ಕೋರ್ಸ್ ಮೂಲಕ ಹೋದರೆ ಒಮ್ಮೆ ನೀವು ಪಾಠದ ಮೂಲಕ ಹೋದರೆ ನಿಮಗೆ ಯಾವುದೇ ಪ್ರತಿಕ್ರಿಯೆ ಇದ್ದರೆ ಇ ಮೇಲ್ ಮಾಡಿ ನೀವು ಯಾವಾಗಲೂ ನನಗೆ ಬರೆಯಬಹುದು ಮತ್ತು ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ತುಂಬಾ ಸಂತೋಷಪಡುತ್ತೇನೆ ಆದ್ದರಿಂದ ಇದು 7 ನೇ ಪಾಠವಾಗಿದೆ ಇದು ತಾಂತ್ರಿಕ ಪರಿಸರವಾದ ಸ್ಥೂಲ ಪರಿಸರ ಭಾಗ 3 ಅನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ನಮ್ಮ ಕಂಪನಿಯನ್ನು ಅರ್ಥಮಾಡಿಕೊಳ್ಳುವ ಸೂಕ್ಷ್ಮ ಪರಿಸರ ಭಾಗ 1 ಅನ್ನು ಅರ್ಥಮಾಡಿಕೊಳ್ಳುವುದನ್ನು ಒಳಗೊಂಡಿದೆ ಆದ್ದರಿಂದ ನಾವು ಈ ವೀಡಿಯೊದಲ್ಲಿ ಸ್ಥೂಲ ಪರಿಸರದಿಂದ ಸೂಕ್ಷ್ಮ ಪರಿಸರಕ್ಕೆ ಪರಿವರ್ತನೆಗೊಳ್ಳುತ್ತಿದ್ದೇವೆ ಆದ್ದರಿಂದ ನಾವು ತಾಂತ್ರಿಕ ಪರಿಸರವನ್ನು ನೋಡುತ್ತೇವೆ ಇದುಪರಿಸರದ4ನೇಮತ್ತು ಅಂತಿಮ ಎಳಿಕೆಯಾಗಿದ್ದು ವಿಶ್ವದ ಇತ್ತೀಚಿನ ಬೆಳವಣಿಗೆಗಳಿಗೆ ಅನುಗುಣವಾಗಿ ವಿಶ್ಲೇಷಿಸಿ ಅರ್ಥಮಾಡಿಕೊಳ್ಳಬೇಕಾಗಿದೆ ಆದ್ದರಿಂದ ತಂತ್ರಜ್ಞಾನವು ಅಂತರ್ಜಾಲದ ಮೂಲಕ ಪ್ರಪಂಚದಾದ್ಯಂತ ಮಾಹಿತಿಯನ್ನು ತ್ವರಿತವಾಗಿ ವರ್ಗಾಯಿಸಲು ಅನುವು ಮಾಡಿಕೊಟ್ಟಿದೆ ಹೈಟೆಕ್ ಉತ್ಪನ್ನಗಳು ಗ್ರಾಹಕರ ಅಗತ್ಯಗಳನ್ನು ಮಿಂಚಿನ ವೇಗ ಮತ್ತು ನಿಖರತೆಯೊಂದಿಗೆ ಪೂರೈಸಲು ಪೂರೈಕೆದಾರರಿಗೆ ಅನುವು ಮಾಡಿಕೊಟ್ಟಿವೆ ಈಗ ಫಾಸ್ಟ್ ಫುಡ್ ರೆಸ್ಟೋರೆಂಟ್ಗಳು ವಾಸ್ತವವಾಗಿ ಹೈಟೆಕ್ ಕಾರ್ಖಾನೆಗಳಾಗಿದ್ದು ಉತ್ತಮ ಗುಣಮಟ್ಟದ ಆಹಾರವನ್ನು ಸಾಧ್ಯವಾದಷ್ಟು ಕಡಿಮೆ ಸಮಯದಲ್ಲಿ ಹೊರಹಾಕುತ್ತವೆ ಆದ್ದರಿಂದ ತಂತ್ರಜ್ಞಾನವು ನಮ್ಮನ್ನು ಇಲ್ಲಿಗೆ ತಂದಿದೆ ಸೇವೆಗಳು ತಂತ್ರಜ್ಞಾನದ ಹೆಚ್ಚಿನ ಸಹಾಯವನ್ನು ತೆಗೆದುಕೊಳ್ಳುತ್ತಿವೆ ಸಮಯ ಮತ್ತು ಕಾರ್ಮಿಕರ ಉಳಿತಾಯ ನಿಖರವಾದ ಆಟೋಮ್ಯಾಟಿಕ್ ಟೆಲ್ಲರ್ ಯಂತ್ರಗಳು ವ್ಯಾಕ್ಯೂಮ್ ಕ್ಲೀನರ್ಗಳು ಅಥವಾ ರೂಮ್ ಕಾರ್ಡ್ನೊಂದಿಗೆ ಅತಿಥಿಯು ತನ್ನ ಕೊಠಡಿ ಮತ್ತು ಇತರ ಸೇವೆಗಳನ್ನು ಹೋಟೆಲ್ನಾದ್ಯಂತ ಉಪಯೋಗಿಸಬಹುದು ಆದ್ದರಿಂದಉನ್ನತ ತಂತ್ರಜ್ಞಾನವು ಸೇವೆಗಳು ಮತ್ತು ಸೇವೆಗಳ ಪರಿಸರದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ ತಂತ್ರಜ್ಞಾನವು ಗ್ರಾಹಕರಿಗೆ ಸೇವೆಗಳ ಖರೀದಿ ಮತ್ತು ಬಳಕೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬೇಕು ದಕ್ಷತೆಯ ಮುಂಚೂಣಿಯಲ್ಲಿರಲು ಬಯಸುವ ಕಂಪನಿಗಳು ತಂತ್ರಜ್ಞಾನದ ಪ್ರಗತಿಯನ್ನು ವೀಕ್ಷಿಸುತ್ತಿವೆ ದಾಖಲಿಸುತ್ತವೆ ಮತ್ತು ಪ್ರಸಾರ ಮಾಡುತ್ತವೆ ಅವುಗಳು ತೃಪ್ತಿ ಅಥವಾ ಗ್ರಾಹಕರ ಸಂತೋಷವನ್ನು ನೀಡಲು ಬಳಸಬಹುದು ಉದಾಹರಣೆಗೆ ಜಿಂಜರ್ ಹೋಟೆಲ್ಗಳು ವಿದ್ಯಾವಂತ ಸಮಯದ ಕೊರತೆಯಿಂದ ಬಳಲುತ್ತಿರುವ ಗ್ರಾಹಕರು ಹಣದ ಮೌಲ್ಯವನ್ನು ಹುಡುಕುತ್ತಿದ್ದಾರೆ ಮತ್ತು ಉನ್ನತ ತಂತ್ರಜ್ಞಾನದ ಉತ್ಪನ್ನಗಳು ಮತ್ತು ಸೇವೆಗಳನ್ನು ನಿರ್ವಹಿಸಲು ಇಷ್ಟಪಡುತ್ತಾರೆ ಎಂದು ಗಮನಿಸಿದರು ಅಂತೆಯೇ ಅವರು ಹೋಟೆಲ್ ಸೇವೆಯನ್ನು ಪ್ರಾರಂಭಿಸಿದರು ಅಲ್ಲಿ ಗ್ರಾಹಕರು ತಮ್ಮ ಕೋಣೆಗಳಿಗೆ ತಪಾಸಣೆ ಆಪರೇಟಿಂಗ್ ಲಿಫ್ಟ್ಗಳು ಚಹಾ ತಯಾರಿಸುವುದು ಸೇರಿದಂತೆ ತಮ್ಮಸಹಾಯ ಮಾಡಬಹುದು ಆದ್ದರಿಂದ ಜಿಂಜರ್ ಹೋಟೆಲ್ಗಳು ತಂತ್ರಜ್ಞಾನದ ಲಾಭವನ್ನು ಹೋಟೆಲ್ ಮತ್ತು ಸುತ್ತಮುತ್ತಲಿನ ಅತಿಥಿಗಳಿಗೆ ಸಹಾಯ ಮಾಡಿರುವುದನ್ನು ನೀವು ನೋಡುತ್ತೀರಿ ಮತ್ತು ಅತಿಥಿಯು 5 ಸ್ಟಾರ್ ಹೋಟೆಲ್ ಅಥವಾ 3 ಸ್ಟಾರ್ ಹೋಟೆಲ್ಗಿಂತ ಗಣನೀಯವಾಗಿ ಕಡಿಮೆ ಪಾವತಿಸಬೇಕಾಗುತ್ತದೆ ಆದ್ದರಿಂದ ಸ್ಥೂಲ ಪರಿಸರವನ್ನು ಮೇಲ್ವಿಚಾರಣೆ ಮಾಡುವುದು ಆದ್ದರಿಂದ ಸ್ಥೂಲ ಪರಿಸರದ ವಿವಿಧ ಭಾಗಗಳು ಹೇಗೆ ಪರಸ್ಪರ ಸಂವಹನ ನಡೆಸುತ್ತವೆ ಎಂಬುದನ್ನು ನಾವು ನೋಡುತ್ತೇವೆ ಆದ್ದರಿಂದಸಾಮಾಜಿಕವಿದ್ಯಮಾನವಾಗಿರುವಸ್ಫೋಟಕ ಜನಸಂಖ್ಯೆಯ ಬೆಳವಣಿಗೆಯುಹೆಚ್ಚು ಸಂಪನ್ಮೂಲ ಕ್ಷೀಣತೆಗೆ ಕಾರಣವಾಗುತ್ತದೆ ಇದು ಆರ್ಥಿಕ ವಿದ್ಯಮಾನಗಳು ಮತ್ತು ಮಾಲಿನ್ಯವಾಗಿದೆ ಇದು ಗ್ರಾಹಕರಿಗೆ ಹೆಚ್ಚಿನ ಕಾನೂನುಗಳನ್ನು ಕೇಳಲು ಕಾರಣವಾಗುತ್ತದೆ ರಾಜಕೀಯ ಕಾನೂನು ಹೊಸ ತಾಂತ್ರಿಕ ಪರಿಹಾರಗಳನ್ನು ಉತ್ತೇಜಿಸುತ್ತದೆ ಇದು ಕೈಗೆಟುಕುವಂತಿದ್ದರೆ ವರ್ತನೆಗಳು ಮತ್ತು ನಡವಳಿಕೆಯನ್ನು ಮತ್ತೆ ಸಾಮಾಜಿಕವಾಗಿ ಬದಲಾಯಿಸಬಹುದು ಆದ್ದರಿಂದ ಈ ರಾಜಕೀಯ ಆರ್ಥಿಕತೆ ಸಾಮಾಜಿಕ ಮತ್ತು ತಾಂತ್ರಿಕ ಸಮಸ್ಯೆಗಳು ಪರಸ್ಪರ ಬೆರೆಯುತ್ತಿವೆ ಮತ್ತು ಇವುಗಳಲ್ಲಿ ಒಂದರಲ್ಲಿನ ಬದಲಾವಣೆಗಳು ಇತರ ರೀತಿಯ ಸ್ಥೂಲ ಪರಿಸರದಲ್ಲಿನ ಬದಲಾವಣೆಗಳ ಮೇಲೂ ಪರಿಣಾಮ ಬೀರುತ್ತವೆ ಎಂದು ನಾವು ನೋಡುತ್ತೇವೆ ಈಗ ನಾವು ಸೂಕ್ಷ್ಮ ಪರಿಸರಭಾಗ Iಯ ತಿಳುವಳಿಕೆಗೆ ಬಂದಿದ್ದೇವೆ ಆದ್ದರಿಂದ ಅಲ್ಲಿ ನಾವು ನಮ್ಮ ಕಂಪನಿಯನ್ನು ಅರ್ಥಮಾಡಿಕೊಂಡಿದ್ದೇವೆ ಈಗ ಸೇವಾ ವ್ಯವಹಾರವನ್ನು ಪ್ರಾರಂಭಿಸಲು ಮತ್ತು ಅದನ್ನು ಯಶಸ್ವಿಯಾಗಿ ನಡೆಸಲು ನಮ್ಮ ವ್ಯವಹಾರದ ಪ್ರಮುಖ ಸಾಮರ್ಥ್ಯಗಳು ಮತ್ತು ಸ್ಪರ್ಧಾತ್ಮಕ ಲಾಭವನ್ನು ನಾವು ಅರ್ಥಮಾಡಿಕೊಳ್ಳಬೇಕು ನಮ್ಮ ಕಂಪನಿಯು ಗ್ರಾಹಕರಿಗೆ ಉದ್ದೇಶಿತ ಉತ್ಪನ್ನಗಳನ್ನು ಮತ್ತು ಅನುಭವವನ್ನು ಉತ್ಪಾದಿಸಲು ಅಗತ್ಯವಾದ ಸಂಪನ್ಮೂಲಗಳನ್ನು ಮತ್ತು ಗ್ರಾಹಕರ ಆಸ್ತಿಯನ್ನು ಪ್ರಕ್ರಿಯೆಗೊಳಿಸುವ ಸಾಮರ್ಥ್ಯವನ್ನು ಹೊಂದಿರಬೇಕು ನಮ್ಮ ಕಂಪನಿಯ ಆಂತರಿಕ ಶಕ್ತಿ ಮತ್ತು ದೌರ್ಬಲ್ಯಗಳನ್ನು ನಾವು ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ಉದಾಹರಣೆಗೆ ನಾವು ಸಿನೆಮಾಥಿಯೇಟರ್ ಅನ್ನು ನಡೆಸುತ್ತಿದ್ದರೆ ನಾವು ವಿತರಕರಿಂದ ಚಲನಚಿತ್ರಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಮತ್ತು ಪೂರ್ವ ಸಂವಹನ ವೇಳಾಪಟ್ಟಿಯ ಪ್ರಕಾರ ಚಿತ್ರವನ್ನು ಪ್ರದರ್ಶಿಸಲು ಥಿಯೇಟರ್ ಮತ್ತು ಪ್ರೊಜೆಕ್ಟರ್ ಹೊಂದಿರಬೇಕು ನಮ್ಮ ಗ್ರಾಹಕರಿಗೆ ಟಿಕೆಟ್ ಮಾರಾಟ ಮಾಡುವ ಸೌಲಭ್ಯವನ್ನು ನಾವು ಹೊಂದಿರಬೇಕು ನಮ್ಮ ಗ್ರಾಹಕರ ಅನುಕೂಲಕ್ಕಾಗಿ ನಾವು ತಿನಿಸುಗಳು ಮತ್ತು ಶೌಚಾಲಯದ ವ್ಯವಸ್ಥೆಗಳನ್ನು ಸಹ ಹೊಂದಿರಬೇಕು ನಮ್ಮಸೇವಾ ಪರಿಸರದ ಆನಂದ ಅಥವಾ ಅವುಗಳನ್ನು ಕೆಲವು ಬಾರಿ ನೆನಸಿಕೊಂಡು ಇತರರೊಂದಿಗೆ ಚರ್ಚಿಸುತ್ತಾರೆ ಸರಿಯಾದ ಅನುಭವವನ್ನು ನೀಡುವಾಗ ಕನಿಷ್ಠ ನಮ್ಮ ಗ್ರಾಹಕರಿಗೆ ಪೂರೈಸಲು ಆ ಆಹ್ಲಾದಕರ ಪರಿಸರ ಹೊಂದಿರಬೇಕು ಈಗ ಪ್ರಮುಖಸಾಮರ್ಥ್ಯಗಳುಯಾವುವು ನಮ್ಮ ಕಂಪನಿಯ ಪ್ರಮುಖ ಸಾಮರ್ಥ್ಯಗಳನ್ನು ನಾವು ಅರ್ಥಮಾಡಿಕೊಳ್ಳಬೇಕು 1990ರಲ್ಲಿ ಸಿಕೆಪ್ರಹಲಾದ್ಮತ್ತು ಗ್ಯಾರಿ ಹ್ಯಾಮೆಲ್ C Prahalad and Gary Hamel ಪರಿಚಯಿಸಿದ ಸಿದ್ಧಾಂತವನ್ನು ನಿರ್ವಹಿಸುವಲ್ಲಿ ಕೋರ್ ಸಾಮರ್ಥ್ಯವು ಒಂದು ಪರಿಕಲ್ಪನೆಯಾಗಿದೆ ಇದನ್ನು ಮಾರುಕಟ್ಟೆಯಲ್ಲಿ ಸಂಸ್ಥೆಯನ್ನು ಪ್ರತ್ಯೇಕಿಸುವ ಬಹು ಸಂಪನ್ಮೂಲಗಳು ಮತ್ತು ಕೌಶಲ್ಯಗಳ ಸಾಮರಸ್ಯದ ಸಂಯೋಜನೆ ಎಂದು ವ್ಯಾಖ್ಯಾನಿಸಬಹುದು ಆದ್ದರಿಂದ ಇಲ್ಲಿ ನಾವು ಮೊಹ್ರ್ಸೆನ್ಗುಪ್ತಾಮತ್ತು ಸ್ಲೇಟರ್ಬರೆದ ಪುಸ್ತಕದ ಪ್ರಮುಖ ಸಾಮರ್ಥ್ಯಗಳ ಉದಾಹರಣೆಯನ್ನು ಹೊಂದಿದ್ದೇವೆಅದು ಉನ್ನತ ತಂತ್ರಜ್ಞಾನ ಮತ್ತು ಉತ್ಪನ್ನ ಮತ್ತು ಸೇವೆಗಳ ಮಾರಾಟವಾಗಿದೆ ಆದ್ದರಿಂದ ಇಲ್ಲಿ ನಾವು ನೋಡುತ್ತೇವೆ ಸಣ್ಣ ಎಂಜಿನ್ಗಳು ಮರದ ಕಾಂಡವಾಗಿರುವ ಪ್ರಮುಖ ಸಾಮರ್ಥ್ಯಗಳು ಮತ್ತು ಮರದ ಕಾಂಡವು ಪ್ರಮುಖ ಸಾಮರ್ಥ್ಯವಾಗಿದೆ ಇದು ಪ್ರಮುಖ ಉತ್ಪನ್ನ ಅಥವಾ ಕೋರ್ ಸಾಮರ್ಥ್ಯಗಳ ಭೌತಿಕ ಸಾಕಾರವಾಗಿದೆ ಈಗ ಪ್ರಮುಖ ಉತ್ಪನ್ನವು ಪ್ರಯೋಜನಗಳಿಗೆ ಗಮನಾರ್ಹವಾಗಿ ಸಂಬಂಧಿಸಿರಬೇಕು ಮತ್ತು ಬಳಕೆದಾರರು ಪಡೆಯುತ್ತಾರೆ ಈಗ ಈ ಸಣ್ಣ ಎಂಜಿನ್ಗಳು ಈ ಪ್ರಮುಖ ಸಾಮರ್ಥ್ಯವು ಬಲವಾದಬೇರುಗಳನ್ನು ಹೊಂದಿದೆ ಅವರು ಉನ್ನತ ಆರ್ ಮತ್ತು ಡಿ ಉತ್ತಮ ಉತ್ಪಾದನೆ ಉತ್ತಮ ಮಾರ್ಕೆಟಿಂಗ್ ಮತ್ತು ಗ್ರಾಹಕರ ಜ್ಞಾನ ಮತ್ತು ಉನ್ನತ ಸಾಂಸ್ಥಿಕ ಸಂಸ್ಕೃತಿಯಲ್ಲಿ ಸ್ಟ್ರಿಂಗ್ ಬೇರುಗಳನ್ನು ಹೊಂದಿದ್ದಾರೆ ಈಗ ಈ ಕಾಂಡಗಳು ಸಣ್ಣ ಕಾರುಗಳುಸ್ನೋಬ್ಲೋವರ್ ಮೋಟರ್ ಸೈಕಲ್ಗಳು ಲಾನ್ ಮೂವರ್ಸ್ motorcycles lawn mowers ಮುಂತಾದವಿವಿಧ ಕೈಗಾರಿಕೆಗಳಲ್ಲಿ ಉಪಯುಕ್ತವಾಗಿವೆ ಈಗ ಶಾಖೆಗಳು ಅಥವಾ ಮೇಲಾವರಣವು ಪ್ರಮುಖ ಸಾಮರ್ಥ್ಯವು ಪ್ರವೇಶವನ್ನು ಒದಗಿಸಿರುವ ವಿಭಿನ್ನ ಉತ್ಪನ್ನ ಮಾರುಕಟ್ಟೆಗಳನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದಈ ಸಣ್ಣ ಎಂಜಿನ್ಗಳುಉತ್ಪನ್ನ ಅಥವಾ ಪ್ರಮುಖ ಸಾಮರ್ಥ್ಯಗಳ ಸಾಕಾರವಾಗಿದೆ ಆದ್ದರಿಂದ ಸಣ್ಣ ಎಂಜಿನ್ಗಳ ಕ್ಷೇತ್ರದಲ್ಲಿ ಹೊಂಡಾಸ್ ಸಂಪೂರ್ಣ ಜ್ಞಾನವು ಒಂದು ಪ್ರಮುಖ ಸಾಮರ್ಥ್ಯವನ್ನು ಹೊಂದಲು ಸಹಾಯ ಮಾಡುತ್ತದೆ ಮತ್ತು ವಿವಿಧ ಮಾರುಕಟ್ಟೆಗಳಿಗೆ ಉತ್ಪನ್ನ ಮಾರುಕಟ್ಟೆಗಳಿಗೆ ಆ ಪ್ರಮುಖ ಸಾಮರ್ಥ್ಯದೊಂದಿಗೆ ಸೇವೆ ಸಲ್ಲಿಸಲು ಸಹಾಯ ಮಾಡುತ್ತದೆ ನಂತರ ನಾವು ಸ್ಪರ್ಧಾತ್ಮಕಪ್ರಯೋಜನಏನು ಎಂದು ಅರ್ಥಮಾಡಿಕೊಳ್ಳಲು ಹೋಗುತ್ತೇವೆ ಈಗ ಸ್ಪರ್ಧಾತ್ಮಕ ಪ್ರಯೋಜನವೆಂದರೆ ಒಂದು ಸಂಸ್ಥೆಯು ತನ್ನ ಪ್ರತಿಸ್ಪರ್ಧಿಗಳನ್ನು ಮೀರಿಸಲು ಅನುವು ಮಾಡಿಕೊಡುವ ಗುಣಲಕ್ಷಣಗಳನ್ನು ವಿವರಿಸುವ ವ್ಯವಹಾರ ಪರಿಕಲ್ಪನೆಯಾಗಿದೆ ಒಂದು ಪ್ರಮುಖ ಸಾಮರ್ಥ್ಯವು 4 ಗುಣಲಕ್ಷಣಗಳನ್ನು ಅನುಸರಿಸುವಾಗ ಅದರ ಪ್ರತಿಸ್ಪರ್ಧಿಗಳಿಗಿಂತ ಸ್ಪರ್ಧಾತ್ಮಕ ಪ್ರಯೋಜನವನ್ನು ಹೊಂದಿರುತ್ತದೆ ಎಂದು ಹೇಳಲಾಗುತ್ತದೆ ಅದು ಒಂದು ಪ್ರಮುಖ ಸಾಮರ್ಥ್ಯವು ಈ 4 ಗುಣಲಕ್ಷಣಗಳನ್ನು ಹೊಂದಿರಬೇಕು ಅದು ಮೌಲ್ಯಯುತವಾಗಿರಬೇಕು ಅಪರೂಪವಾಗಿರಬೇಕು ಅದು ಸಾಟಿಯಿಲ್ಲದ ಮತ್ತು ಅದು ಬದಲಾಗದ್ದು ಆಗಿರಬೇಕು ಆದ್ದರಿಂದ ಉದಾಹರಣೆಗೆ ಮೆಕ್ಡೊನಾಲಡ್ಸ್ ಬರ್ಗರ್ಗಳನ್ನು ಮತ್ತು ಬೆಲೆಯನ್ನು ಬಹಳ ಕಡಿಮೆ ಸಮಯದಲ್ಲಿ ಗಂಟೆಯ ಒಂದು ಭಾಗದಲ್ಲಿ ತಿರುಗಿಸುವ ಪ್ರಮುಖ ಸಾಮರ್ಥ್ಯವನ್ನು ಹೊಂದಿದೆ ಆದ್ದರಿಂದ ಇಲ್ಲಿ ಈ ಉಪಕರಣಗಳು ಮತ್ತು ಯಂತ್ರೋಪಕರಣಗಳು ಮೆಕ್ಡೊನಾಲಡ್ಸ್ನ ನೌಕರರು ಅಮೂಲ್ಯವಾದವು ಅವು ಅಪರೂಪ ಇತರ ಕಂಪನಿಗಳು ಅದನ್ನು ಹೊಂದಿಲ್ಲ ಮತ್ತು ಅವುಗಳು ಅಸಮರ್ಥವಾಗಿವೆ ಎಂದರೆ ಅವುಗಳು ಸುಲಭವಾಗಿ ನಕಲಿಸಲಾಗುವುದಿಲ್ಲ ಮತ್ತು ಇವುಗಳು ಸಹ ಸರಬರಾಜು ಸೇವೆಗಳಾಗಿವೆ ಅದರಿಂದ ಮೆಕ್ಡೊನಾಲ್ಡ್ಸ್ ಸರಬರಾಜುದಾರರು ಪಡೆಯುತ್ತಾರೆ ಸರಬರಾಜು ಸರಪಳಿಯು ಮೆಕ್ಡೊನಾಲ್ಡ್ಸ್ನ ಪ್ರಮುಖ ಸಾಮರ್ಥ್ಯವಾಗಿದೆ ಮತ್ತು ಇದು ಬದಲಿಸಲಾಗದ್ದು ಅದು ಮೆಕ್ಡೊನಾಲಡ್ಸ್ ಹೊಂದಿರುವ ಪ್ರಮುಖ ಸಾಮರ್ಥ್ಯದಿಂದ ಬೇರೆ ಯಾವುದೂ ನಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಮೆಕ್ಡೊನಾಲ್ಡ್ಸ್ ಇತರರಿಗಿಂತ ಸ್ಪರ್ಧಾತ್ಮಕ ಪ್ರಯೋಜನವನ್ನು ಹೊಂದಿದೆ ಮುಂದೆ ನಾವುಸೂಕ್ಷ್ಮ ಪರಿಸರವನ್ನು ಅರ್ಥಮಾಡಿಕೊಳ್ಳುವ8ನೇಪಾಠಕ್ಕೆಬರುತ್ತೇವೆ ಇಲ್ಲಿ ನಾವು ನಮ್ಮ ಗ್ರಾಹಕರನ್ನು ಅರ್ಥಮಾಡಿಕೊಳ್ಳುವುದು ನಮ್ಮ ಸ್ಪರ್ಧಿಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ನಮ್ಮ ಸಹಯೋಗಿಗಳನ್ನು ಅರ್ಥಮಾಡಿಕೊಳ್ಳುವುದು ನೋಡುತ್ತೇವೆ ಕೇಳಿದ್ದಕ್ಕೆ ತುಂಬಾ ಧನ್ಯವಾದಗಳು ಒಳ್ಳೆಯ ದಿನವಾಗಲಿ